ಹಲೋ ಆದ್ದರಿಂದ ನಾವು ಸೇವಾ ವ್ಯವಹಾರಗಳಲ್ಲಿ ಬೆಲೆ ತಂತ್ರಗಳನ್ನು ಚರ್ಚಿಸುತ್ತಿದ್ದೇವೆ ಮತ್ತು ಈ ನಿರ್ದಿಷ್ಟ ಸ್ಲೈಡ್ನೊಂದಿಗೆ ನಾವು ನಿನ್ನೆ ಮುಕ್ತಾಯಗೊಳಿಸಿದ್ದೇವೆ ಅದು ನಿಮ್ಮ ಮುಂದೆ ಇದೆ ಮತ್ತು ನಾವು ನೆನಪಿಸಿಕೊಳ್ಳುತ್ತೇವೆ ಆದಾಯ ನಿರ್ವಹಣೆಯು ನಾವು ಇಂದು ಚರ್ಚಿಸುತ್ತಿರುವ ಸುಧಾರಿತ ವಿಷಯವು ಆ ಸೇವೆಗಳಲ್ಲಿ ಹೆಚ್ಚು ಅನ್ವಯಿಸುತ್ತದೆ ಅವುಗಳು ಹೆಚ್ಚಿನ ಸ್ಥಿರ ವೆಚ್ಚದ ರಚನೆ ತುಲನಾತ್ಮಕವಾಗಿ ಸ್ಥಿರ ಸಾಮರ್ಥ್ಯ ಹಾಳಾಗಬಹುದಾದ ದಾಸ್ತಾನು ವೇರಿಯಬಲ್ ಮತ್ತು ಅನಿಶ್ಚಿತ ಬೇಡಿಕೆ ಮತ್ತು ಗ್ರಾಹಕರ ಬೆಲೆ ಸೂಕ್ಷ್ಮತೆ ಈ ಮಾನದಂಡಗಳಿಗೆ ಯಾವ ಸೇವೆಗಳು ಹೊಂದಿಕೆಯಾಗಬಹುದು ಮತ್ತು ನಿಮ್ಮಲ್ಲಿ ಅನೇಕರು ಸರಿಯಾಗಿ ಸೂಚಿಸಿರುವಂತೆ ನಾವು ವಿಮಾನಯಾನ ಸಂಸ್ಥೆಗಳನ್ನು ನೋಡಬಹುದು ನಾವು ಹೋಟೆಲ್ಗಳನ್ನು ನೋಡಬಹುದು ನಾವು ಕ್ರೂಸ್ ಹಡಗುಗಳನ್ನು ನೋಡಬಹುದು ನಾವು ಕಾರು ಬಾಡಿಗೆಗಳನ್ನು ನೋಡಬಹುದು ಕಾರು ಬಾಡಿಗೆ ಸೇವೆಗಳು ಇವುಗಳು ಈ ಐದು ಮಾನದಂಡಗಳಿಗೆ ಹೊಂದಿಕೆಯಾಗುವ ಸೇವೆಗಳು ಇವುಗಳ ಬಗ್ಗೆ ನಾವು ಮಾತನಾಡುತ್ತೇವೆ ಮತ್ತು ಆದಾಯ ನಿರ್ವಹಣೆ ಇದು ಮೂಲತಃ ಒಂದೇ ರೀತಿಯ ಸಂಚಿಕೆಯಲ್ಲಿ ವಿವಿಧ ರೀತಿಯ ಗ್ರಾಹಕರಿಗೆ ಮತ್ತು ವಿವಿಧ ರೀತಿಯ ಬೇಡಿಕೆಗಳಿಗೆ ವಿಭಿನ್ನ ಬೆಲೆಗಳನ್ನು ವಿಧಿಸುತ್ತಿದೆ ಆದ್ದರಿಂದ ನೀವು ವಿಮಾನಯಾನ ಸಂಸ್ಥೆಗಳನ್ನು ನೋಡುತ್ತಿದ್ದರೆ ನಾವು ವಿಮಾನಯಾನ ಸಂಸ್ಥೆಯ ನಿರ್ದಿಷ್ಟ ಹಾರಾಟವನ್ನು ನೋಡುತ್ತಿದ್ದೇವೆ ಉದಾಹರಣೆಗೆ ಹೇಳಿ ಬಾಂಬೆಗೆ ಗೋವಾ ಅಥವಾ ನಾವು ದೆಹಲಿಯಿಂದ ಗೋವಾ ಅಥವಾ ದೆಹಲಿಯಿಂದ ತಿರುವನಂತಪುರಕ್ಕೆ ನೋಡುತ್ತಿದ್ದೇವೆ ಮತ್ತು ಇದೇ ರೀತಿಯ ವಿಮಾನಗಳು ವಿಮಾನಗಳು ಅಲ್ಲಿ ನಾವು ಗ್ರಾಹಕರ ಮಿಶ್ರಣವನ್ನು ಹೊಂದಿದ್ದೇವೆ ಕೆಲವರು ವ್ಯವಹಾರದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಕೆಲವರು ಸಮ್ಮೇಳನಗಳಿಗಾಗಿ ಪ್ರಯಾಣಿಸುತ್ತಿದ್ದಾರೆ ಕೆಲವರು ಸಂತೋಷಕ್ಕಾಗಿ ಪ್ರಯಾಣಿಸುತ್ತಿದ್ದಾರೆ ಮತ್ತು ಪ್ರವಾಸೋದ್ಯಮ ಮತ್ತು ಹೀಗೆ ಆದ್ದರಿಂದ ಈ ವಿಭಿನ್ನ ಗ್ರಾಹಕರು ವಿಭಿನ್ನ ರೀತಿಯ ಬೇಡಿಕೆಗಳನ್ನು ಮತ್ತು ವಿವಿಧ ರೀತಿಯ ಬೆಲೆ ಸೂಕ್ಷ್ಮತೆಯನ್ನು ಹೊಂದಿದ್ದಾರೆ ಮತ್ತು ಅವರ ಪ್ರಯಾಣಕ್ಕಾಗಿ ವಿವಿಧ ರೀತಿಯ ಬಜೆಟ್ಗಳನ್ನು ಸಹ ಹೊಂದಿದೆ ಮತ್ತು ವಿಮಾನಯಾನ ಸಂಸ್ಥೆಗಳು ಅಥವಾ ಈ ಮಾದರಿಯಲ್ಲಿ ಒಳಗೊಂಡಿರುವ ಹೋಟೆಲ್ಗಳು ಸೇವೆಗಳಾಗಿವೆ ಅಲ್ಲಿ ದೊಡ್ಡ ಮೂಲಸೌಕರ್ಯ ನಿಗದಿತ ವೆಚ್ಚವಿದೆ ತುಲನಾತ್ಮಕವಾಗಿ ಸ್ಥಿರ ಸಾಮರ್ಥ್ಯವು ಕೊಠಡಿಗಳ ಸಂಖ್ಯೆ ಅಥವಾ ವಿಮಾನಯಾನಗಳಲ್ಲಿನ ಆಸನಗಳ ಸಂಖ್ಯೆ ಮತ್ತು ನಾವು ಒಂದು ನಿರ್ದಿಷ್ಟ ಸಂಚಿಕೆಯನ್ನು ನೋಡುತ್ತಿದ್ದೇವೆ ಅಂದರೆ ಒಂದು ನಿರ್ದಿಷ್ಟ ವಿಮಾನ ಅಥವಾ ಹೋಟೆಲ್ನ ಒಂದು ನಿರ್ದಿಷ್ಟ ದಿನ ಅಥವಾ ಋತು ಅಥವಾ ಹಡಗಿನ ಒಂದು ನಿರ್ದಿಷ್ಟ ವಿಹಾರ ಅಥವಾ ಒಂದು ನಿರ್ದಿಷ್ಟ ದಿನ ಬಾಡಿಗೆ ಕಾರು ಸೇವೆಗಳು ಆದ್ದರಿಂದ ನಾವು ಈ ಹಾಳಾಗುವ ದಾಸ್ತಾನು ಹೊಂದಿದ್ದೇವೆ ಏಕೆಂದರೆ ಆ ವಿಮಾನವು ಹೊರಟಿದ್ದರೆ ಮತ್ತು ಕೆಲವು ಆಸನಗಳು ಖಾಲಿಯಾಗಿದ್ದರೆ ಅಥವಾ ಕೆಲವು ಆಸನಗಳನ್ನು ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದರೆ ಅಥವಾ ಕೆಲವು ಆಸನಗಳು ಸರಿಯಾದ ರೀತಿಯ ಗ್ರಾಹಕರಿಂದ ತುಂಬಿಲ್ಲ ನಂತರ ನಾವು ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ ಅದನ್ನು ನಾವು ಎಂದಿಗೂ ಹಿಂತಿರುಗಿಸಲು ಸಾಧ್ಯವಿಲ್ಲ ಮತ್ತು ಈ ಮಟ್ಟಿಗೆ ನಾವು ಸೇವೆಯ ನಾಶವಾಗುವ ಗುಣಲಕ್ಷಣಗಳನ್ನು ಕರೆಯುತ್ತೇವೆ ಮತ್ತು ವಿಮಾನಯಾನ ಹೋಟೆಲ್ಗಳಂತಹ ಈ ಸೇವೆಗಳು ಈ ಗುಣಲಕ್ಷಣಗಳಿಗೆ ವಿಶೇಷವಾಗಿ ಸಮರ್ಥನೀಯವಾಗಿವೆ ಈ ನಾಶವಾಗಬಲ್ಲವು ಎಂದು ನಾವು ಚರ್ಚಿಸಿದ್ದೇವೆ ಈಗ ಈ ಮೇಲೆ ಬೋರ್ಡ್ನಲ್ಲಿ ನಿಮಗೆ ಮತ್ತೊಂದು ಸಾಧ್ಯತೆಗಳಿವೆ ಇಲ್ಲಿ ನೀವು ನೋಡುವಂತೆ ನಾವು x ಅಕ್ಷದಲ್ಲಿ ಸ್ಥಿರ ಬೆಲೆ ಮತ್ತು ವೇರಿಯಬಲ್ ಬೆಲೆಯನ್ನು ಹೊಂದಿದ್ದೇವೆ y ಅಕ್ಷದಲ್ಲಿ ನಾವು ಅವಧಿಯನ್ನು ಹೊಂದಿದ್ದೇವೆ ಸೇವೆ ಅಲ್ಲಿ ನಾವು ಊಹಿಸಬಹುದಾದ ಅವಧಿ ಮತ್ತು ಅನಿರೀಕ್ಷಿತ ಅವಧಿಯನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನೀವು ಒಂದು ರೆಸ್ಟೋರೆಂಟ್ ಅನ್ನು ನೋಡುತ್ತಿದ್ದರೆ ಗ್ರಾಹಕರು ಎಷ್ಟು ಸಮಯದವರೆಗೆ ರೆಸ್ಟೋರೆಂಟ್ನಲ್ಲಿರುತ್ತಾರೆ ಅವನ ಅಥವಾ ಅವಳ ಊಟ ಅಥವಾ ಗುಂಪನ್ನು ಹೊಂದಿರುತ್ತಾರೆ ಮತ್ತು ಅವರು ಏನು ಆದೇಶಿಸುತ್ತಾರೆ ಆದೇಶದ ನಡುವೆ ಅವರು ಎಷ್ಟು ಸಮಯ ಕಳೆಯುತ್ತಾರೆ ಇತ್ಯಾದಿ ಊಹಿಸುವುದು ಅನಿರೀಕ್ಷಿತ ಅಂತೆಯೇ ಚಲನಚಿತ್ರಗಳ ಸಂದರ್ಭದಲ್ಲಿ ಅವಧಿಯನ್ನು ಊಹಿಸಬಹುದಾಗಿದೆ ಮತ್ತು ಆದ್ದರಿಂದ ಸಾಮಾನ್ಯವಾಗಿ ಬೆಲೆಯನ್ನು ನಿಗದಿಪಡಿಸಲಾಗುತ್ತದೆ ಆದ್ದರಿಂದ ನಾವು ಹೆಚ್ಚು ಆಸಕ್ತಿ ಹೊಂದಿರುವ ಚತುರ್ಭುಜವೆಂದರೆ ಈ ನಿರ್ದಿಷ್ಟ ಚತುರ್ಭುಜ ಇದು ಊಹಿಸಬಹುದಾದ ಬೇಡಿಕೆಯೊಂದಿಗೆ ವೇರಿಯಬಲ್ ಬೆಲೆಯಾಗಿದೆ ಬೇಡಿಕೆಯು ಅನಿರೀಕ್ಷಿತವಾಗಿದ್ದರೆ ವೇರಿಯಬಲ್ ಬೆಲೆ ನಿಗದಿಪಡಿಸುವಿಕೆಯು ಇತರ ಕೆಲವು ಸಮಸ್ಯೆಗಳನ್ನು ಹೊಂದಿದೆ ಆದ್ದರಿಂದ ನಮ್ಮ ಉದ್ದೇಶಕ್ಕಾಗಿ ಆದಾಯ ನಿರ್ವಹಣೆಗಾಗಿ ನಾವು ಈ ನಿರ್ದಿಷ್ಟ ಚತುರ್ಥದಲ್ಲಿ ಆಸಕ್ತಿ ಹೊಂದಿದ್ದೇವೆ ಈಗ ಇದನ್ನು ಇಲ್ಲಿ ತೋರಿಸಿರುವಂತೆ ನಿಮ್ಮ ಸೇವಾ ಸೌಲಭ್ಯದ ವಿವಿಧ ವಿಭಾಗಗಳೊಂದಿಗೆ ವಿಭಿನ್ನ ರೀತಿಯ ಬೇಡಿಕೆಗಳು ವಿಭಿನ್ನ ರೀತಿಯ ಪಾವತಿಸುವ ಸಾಮರ್ಥ್ಯ ಹೊಂದಿರುವ ವಿವಿಧ ರೀತಿಯ ಗ್ರಾಹಕರು ಹೊಂದಾಣಿಕೆಯ ಮೂಲಕ ಸೇವೆಯ ಪ್ರತಿ ಕಂತಿಗೆ ಆದಾಯವನ್ನು ಹೆಚ್ಚಿಸುವುದು ಆದಾಯ ನಿರ್ವಹಣೆಯ ಸಂಪೂರ್ಣ ಉದ್ದೇಶವಾಗಿದೆ ಆದಾಯ ನಿರ್ವಹಣೆಯನ್ನು ಸರಿಯಾಗಿ ಅನ್ವಯಿಸಲು ನಾವು ಸಾಕಷ್ಟು ಡೇಟಾವನ್ನು ಸಂಗ್ರಹಿಸಬೇಕಾಗಿದೆ ನಾವು ಬೇಡಿಕೆಯ ಮಾದರಿಯನ್ನು ದಿನದಿಂದ ದಿನಕ್ಕೆ ಕೆಲವು ಸಂದರ್ಭಗಳಲ್ಲಿ ಗಂಟೆಯಿಂದ ಗಂಟೆಗೆ ಅಥವಾ ವಾರದಿಂದ ವಾರಕ್ಕೆ ಗಮನಿಸಬೇಕು ನಾವು ನೋಡಬೇಕಾಗಿದೆ ಯಾವ ರೀತಿಯ ಗ್ರಾಹಕರು ಯಾವ ಸಮಯದಲ್ಲಿ ಯಾವ ರೀತಿಯ ಬೇಡಿಕೆಯೊಂದಿಗೆ ಬರುತ್ತಿದ್ದಾರೆ ಮತ್ತು ಹೀಗೆ ಆದ್ದರಿಂದ ನಾನು ಸ್ವಲ್ಪ ಹೆಚ್ಚು ಚರ್ಚಿಸಿ ನಿಮಗೆ ಕೆಲವು ಉದಾಹರಣೆಗಳನ್ನು ತೋರಿಸುತ್ತಿದ್ದಂತೆ ಇದು ಸ್ಪಷ್ಟವಾಗುತ್ತದೆ ಆದರೆ ಈ ಸಮಯದಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಅಂತಿಮವಾಗಿ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಒಂದು ಸೀಮಿತ ಸಾಮರ್ಥ್ಯವಿದ್ದರೆ ನಾವು ವಿಭಿನ್ನ ಬಕೆಟ್ಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಇದು ಬಕೆಟ್ ಸಂಖ್ಯೆ 1 ಇದು ಬಕೆಟ್ ಸಂಖ್ಯೆ 2 ಇದು ಬಕೆಟ್ ಸಂಖ್ಯೆ 3 ಅಲ್ಲಿ ನಾವು ವಿಭಿನ್ನ ಬೆಲೆಗಳನ್ನು ವಿಧಿಸುತ್ತೇವೆ ಮತ್ತು ನಾವು ಬಕೆಟ್ಗಳನ್ನು ರಚಿಸಬೇಕು ಅವುಗಳು ನಮಗೆ ಕೆಲವು ಹಂಚಿಕೆ ಸಾಮರ್ಥ್ಯವಿದೆ ಅಥವಾ ನಾವು ಕೆಲವು ಸಾಮರ್ಥ್ಯವನ್ನು ಒಂದು ಬಕೆಟ್ನಿಂದ ಇನ್ನೊಂದು ಬಕೆಟ್ಗೆ ಸ್ಥಳಾಂತರಿಸಬಹುದು ಇವುಗಳನ್ನು ಹೋಟೆಲ್ನಲ್ಲಿ ಅಥವಾ ವಿಮಾನಯಾನ ಸಂಸ್ಥೆಗಳಲ್ಲಿ ತುಲನಾತ್ಮಕವಾಗಿ ಉತ್ತಮವಾಗಿ ಮಾಡಲಾಗುತ್ತದೆ ಏಕೆಂದರೆ ಸಾಮರ್ಥ್ಯದ ಬದಿಯಲ್ಲಿ ನಾವು ಕೆಲವು ಹೊಸತನಗಳನ್ನು ಮಾಡಬಹುದು ಆ ಮೂಲಕ ನಾವು ನಿಜವಾಗಿಯೂ ವ್ಯಾಪಾರ ವರ್ಗದ ಆಸನಗಳಿಗೆ ಮೀಸಲಿಟ್ಟ ಜಾಗವನ್ನು ಆರ್ಥಿಕ ಆಸನಗಳಾಗಿ ಅಥವಾ ಆರ್ಥಿಕ ಆಸನಗಳಿಗೆ ವ್ಯಾಪಾರಕ್ಕೆ ನಿಗದಿಪಡಿಸಿದ ಜಾಗವನ್ನು ಸುಲಭವಾಗಿ ಪರಿವರ್ತಿಸಬಹುದು ವರ್ಗ ಸ್ಥಾನಗಳು ಬದಲಾಗುತ್ತಿರುವ ಬೇಡಿಕೆಯನ್ನು ಅವಲಂಬಿಸಿರುತ್ತದೆ ಆಸನಗಳನ್ನು ಅಲ್ಲಿ ನಿರ್ಮಿಸಲಾಗಿದೆ ಆಗಾಗ್ಗೆ ಪ್ಲಗ್ in ಟ್ ಪ್ರಕಾರವನ್ನು ಪ್ಲಗ್ ಇನ್ ಮಾಡಿ ಅಥವಾ ಕೆಲವು ಸಂದರ್ಭಗಳಲ್ಲಿ ನೀವು ವಿವಿಧ ರೀತಿಯ ಸೌಲಭ್ಯಗಳನ್ನು ರಚಿಸಬಹುದು ಅವುಗಳು ಸೌಲಭ್ಯಗಳನ್ನು ಸೇರಿಸುತ್ತವೆ ಮತ್ತು ನೀವು ಆರ್ಥಿಕತೆ ವ್ಯವಹಾರ ಎಂದು ಹೇಳುವಂತಹ ಅಂತರ್ ತಕ್ಷಣದ ವರ್ಗವನ್ನು ಸಹ ರಚಿಸಬಹುದು ಮತ್ತು ನಡುವೆ ನೀವು ರಚಿಸಬಹುದು ವೇರಿಯಬಲ್ ಸಾಮರ್ಥ್ಯ ನಾವು ಪ್ರಧಾನ ಆರ್ಥಿಕತೆ ಎಂದು ಕರೆಯುತ್ತೇವೆ ಅಲ್ಲಿ ಆಸನಗಳು ಆರ್ಥಿಕ ಸ್ಥಾನವಾಗಿರಬಹುದು ಆದರೆ ಸೇವೆಗಳು ವ್ಯವಹಾರ ವರ್ಗಕ್ಕೆ ಸಮಾನವಾಗಿರುತ್ತದೆ ಮತ್ತು ಹೀಗೆ ಇವುಗಳು ನಾವು ಮೊದಲು ಚರ್ಚಿಸಿದ ಕೆಲವು ವಿಭಿನ್ನ ಸಾಧ್ಯತೆಗಳಾಗಿವೆ ಆದರೆ ನಾನು ಈಗ ವಿವಿಧ ರೀತಿಯ ಬಕೆಟ್ಗಳಿಗಾಗಿ ಗ್ರಾಫ್ ಅನ್ನು ಸೆಳೆಯುವ ವಿಧಾನ ನಾವು ಸುಲಭವಾಗಿ ನೋಡುತ್ತೇವೆ ಅರ್ಥಮಾಡಿಕೊಳ್ಳಬಹುದು ನಾವು ನೋಡುತ್ತಿರುವುದು ಬೇಡಿಕೆ ಮತ್ತೆ ಇದನ್ನು ನಾವು ಮೊದಲು ನೋಡಿದ್ದೇವೆ ಬೇಡಿಕೆಯಿರುವ ಘಟಕಗಳ ಪ್ರಮಾಣವು ಪ್ರತಿ ಯೂನಿಟ್ ಸೇವೆಯ ಬೆಲೆಯೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿರುತ್ತದೆ ಆದ್ದರಿಂದ ಕೆಲವು ರೀತಿಯ ಬೇಡಿಕೆಗಳಿವೆ ಇದು ಬೇಡಿಕೆಯಾಗಿದೆ ಈ ಬೇಡಿಕೆಯು ಸಂಬಂಧಿಸಿದಂತೆ ಸಾಕಷ್ಟು ಸ್ಥಿತಿಸ್ಥಾಪಕವಾಗಿದೆ ಆದ್ದರಿಂದ ನೀವು ಪ್ರತಿ ಯೂನಿಟ್ಗೆ ಬೆಲೆ ಕಡಿಮೆಯಾದರೆ ನಿಮ್ಮ ಬೇಡಿಕೆಯು ಬದಲಾಗುತ್ತಿರುತ್ತದೆ ಆದ್ದರಿಂದ ಬೆಲೆಯಲ್ಲಿನ ಒಂದು ಸಣ್ಣ ಬದಲಾವಣೆಯು ಅರ್ಥೈಸಬಲ್ಲದು ಬೇಡಿಕೆಯ ಮಾದರಿಯಲ್ಲಿ ದೊಡ್ಡ ಬದಲಾವಣೆ ಮತ್ತೊಂದೆಡೆ ನಾವು ಈ ರೀತಿಯ ಬೇಡಿಕೆಯನ್ನು ಹೊಂದಬಹುದು ಅಲ್ಲಿ ಬೆಲೆ ಬದಲಾಗಬಹುದು ಆದರೆ ಅದು ಪ್ರಾಯೋಗಿಕವಾಗಿ ಯಾವುದೇ ಬದಲಾವಣೆ ಅಥವಾ ಬೇಡಿಕೆಯಲ್ಲಿ ಕಡಿಮೆ ಬದಲಾವಣೆಗೆ ಕಾರಣವಾಗುತ್ತದೆ ಆದ್ದರಿಂದ ಇದು ಈ ಡಿ ಅನ್ನು ಸೇವೆಗಳ ಬೆಲೆ ಅನಿವಾರ್ಯ ದೊಡ್ಡ ಬದಲಾವಣೆಗಳು ಬೆಲೆ ಬದಲಾವಣೆಗಳು ಬೇಡಿಕೆಯ ಮೇಲೆ ಕಡಿಮೆ ಪರಿಣಾಮ ಬೀರುತ್ತವೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ಇತರ ಬೇಡಿಕೆಯು ಬೆಲೆ ಸ್ಥಿತಿಸ್ಥಾಪಕವಾಗಿದೆ ಬೆಲೆಗಳಲ್ಲಿನ ಸಣ್ಣ ಬದಲಾವಣೆಗಳು ಬೇಡಿಕೆಯಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಇವುಗಳು ಈಗ ಆಸಕ್ತಿದಾಯಕವಾಗಿ ಈ ರೀತಿಯ ಸೇವೆಗಳಲ್ಲಿ ವ್ಯತ್ಯಯ ಬೆಲೆ ಊಹಿಸಬಹುದಾದ ಅವಧಿಗೆ ಈ ವೇರಿಯಬಲ್ ಬೆಲೆ ಅಂದರೆ ಬಾಂಬೆ ಗೋವಾ ವಿಮಾನದಂತೆ ವಿಭಿನ್ನ ರೀತಿಯ ಬೇಡಿಕೆಗಳಿವೆ ಮತ್ತು ಆದ್ದರಿಂದ ನಾವು ದರ ಫೆನ್ಸಿಂಗ್ ಎಂದು ಕರೆಯುವ ವಿಭಿನ್ನ ಪ್ರಕಾರಗಳು ಅಂದರೆ ವಿಭಿನ್ನ ಬೆಲೆಯಲ್ಲಿ ವಿಭಿನ್ನ ಬಕೆಟ್ಗಳನ್ನು ರಚಿಸುವುದು ಸಾಕಷ್ಟು ಕಾರ್ಯಸಾಧ್ಯವಾಗುತ್ತದೆ ಈಗ ಈ ದರ ಬೇಲಿಗಳು ಉತ್ಪನ್ನಕ್ಕೆ ಸಂಬಂಧಿಸಿರಬಹುದು ಆದ್ದರಿಂದ ನೀವು ಈ ಚಾರ್ಟ್ನಲ್ಲಿ ನೋಡಿದಂತೆ ಅವು ಪ್ರಯಾಣದ ವರ್ಗ ವ್ಯಾಪಾರ ವರ್ಗ ಮತ್ತು ಆರ್ಥಿಕ ವರ್ಗದಂತೆಯೇ ಇರಬಹುದು ಅಥವಾ ಅದು ಕೊಠಡಿ ಕಾರ್ಯಗತಗೊಳಿಸುವ ಕೊಠಡಿ ಪ್ರೀಮಿಯರ್ ಕೊಠಡಿ ಡಿಲಕ್ಸ್ ಕೊಠಡಿ ಪ್ರಮಾಣಿತ ಕೊಠಡಿ ಆಗಿರಬಹುದು ಇತ್ಯಾದಿ ಹೋಟೆಲ್ನಲ್ಲಿ ಅಥವಾ ಅದು ಥಿಯೇಟರ್ನಲ್ಲಿ ಆಸನ ಸ್ಥಳವಾಗಿರಬಹುದು ಆದ್ದರಿಂದ ಇದು ಪ್ಲಾಟಿನಂ ಆಸನಗಳಂತೆ ಇರಬಹುದು ಅವುಗಳು ಕೆಲವು ಐಷಾರಾಮಿ ಆಸನಗಳ ವ್ಯವಸ್ಥೆಯೊಂದಿಗೆ ಹಿಂಭಾಗದಲ್ಲಿರುತ್ತವೆ ಮತ್ತು ಚಿನ್ನ ಬೆಳ್ಳಿ ಮತ್ತು ವಿವಿಧ ರೀತಿಯ ಆಸನಗಳು ಇರಬಹುದು ಮತ್ತು ನೀವು ಸುಲಭವಾಗಿ ನೋಡುವಂತೆ ಈ ಉತ್ಪನ್ನಗಳ ಆಧಾರಿತ rate ಫೆನ್ಸಿಂಗ್ ಮತ್ತು ಸಾಮಾನ್ಯವಾಗಿ ಗ್ರಾಹಕರಾಗಿ ನೀವೆಲ್ಲರೂ ಪರಿಚಿತರಾಗಿರುವಿರಿ ವ್ಯಾಪಾರ ವರ್ಗದ ಜನರು ಹೆಚ್ಚಿನ ಸೌಲಭ್ಯಗಳನ್ನು ಪಡೆದಾಗ ನಮಗೆ ಹೆಚ್ಚಿನ ತೊಂದರೆಯಾಗುವುದಿಲ್ಲ ಏಕೆಂದರೆ ಅವರು ಸುಮಾರು ಎರಡು ಪಟ್ಟು ಬೆಲೆಯನ್ನು ಪಾವತಿಸುತ್ತಿದ್ದಾರೆಂದು ನಮಗೆ ತಿಳಿದಿದೆ ಅಥವಾ ನಾವು ದ್ವೇಷಿಸುವುದಿಲ್ಲ ಗ್ರಾಹಕರ ಪ್ಲಾಟಿನಂ ವರ್ಗ ಅಥವಾ ಪ್ಲಾಟಿನಂ ವರ್ಗದ ಆಸನಗಳನ್ನು ಕೆಲವು ಗ್ರಾಹಕರಿಗೆ ನೀಡಲಾಗುತ್ತದೆ ನಾವು ಹಾಗೆ ಮಾಡುವುದಿಲ್ಲ ಏಕೆಂದರೆ ಅವರು ಹೆಚ್ಚು ಹೆಚ್ಚಿನ ಹಣವನ್ನು ಪಾವತಿಸುತ್ತಿದ್ದಾರೆಂದು ನಮಗೆ ತಿಳಿದಿದೆ ಕೆಲವೊಮ್ಮೆ ಅದು ಆಗಿರಬಹುದು ಬ್ರೆಡ್ ಮತ್ತು ಬೆಳಗಿನ ಉಪಾಹಾರ ಬೆಳಗಿನ ಉಪಾಹಾರ ವೆಚ್ಚವನ್ನು ಸೇರಿಸಲಾಗಿದೆ ಅಥವಾ ವಿಮಾನ ನಿಲ್ದಾಣದ ಎತ್ತಿಕೊಳ್ಳುವಂತಹ ಕೆಲವು ಸೌಲಭ್ಯಗಳ ಆಧಾರದ ಮೇಲೆ ದರ ಫೆನ್ಸಿಂಗ್ ಮಾಡಬಹುದು ಆದ್ದರಿಂದ ನೀವು ನಿಮ್ಮ ಗಮ್ಯಸ್ಥಾನವನ್ನು ತಲುಪಿದಾಗ ಒಂದು ನಿರ್ದಿಷ್ಟ ರೀತಿಯ ಭಯವಿರಬಹುದು ಅಲ್ಲಿ ಒಂದು ನಷ್ಟವುಂಟಾಗುತ್ತದೆ ಅದು ನಿಮ್ಮನ್ನು ಆ ನಗರದಲ್ಲಿ ನಿಮ್ಮ ಗಮ್ಯಸ್ಥಾನಕ್ಕೆ ಇಳಿಸುತ್ತದೆ ಅಥವಾ ಅಲ್ಲಿಗೆ ಹೋಗಬಹುದು ಮೊದಲೇ ನಿಮ್ಮ ಮನೆಯಿಂದ ಪಿಕಪ್ ಸೇವೆಯನ್ನು ಬಳಸಬಹುದಾಗಿದೆ ನಿಮ್ಮ ಹಾರಾಟಕ್ಕಾಗಿ ಈ ದಿನಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿಲ್ಲ ಆದರೆ ನೀವು ಬಂದಾಗ ಸೇವೆಯ ಕುಸಿತವನ್ನು ಅನೇಕ ವಿಮಾನಯಾನ ಸಂಸ್ಥೆಗಳು ತಮ್ಮ ವ್ಯಾಪಾರ ವರ್ಗ ಅಥವಾ ಪ್ರಥಮ ದರ್ಜೆ ಪ್ರಯಾಣಿಕರಿಗೆ ಒದಗಿಸುತ್ತವೆ ಅಥವಾ ನಿಮ್ಮ ನಿರ್ಗಮನದ ಮೊದಲು ಉಚಿತ ಉಡಾವಣಾ ಸೌಲಭ್ಯವಿರಬಹುದು ನೀವು ವಿಶ್ರಾಂತಿ ಪಡೆಯಬಹುದು ಅಥವಾ ನಿಮ್ಮ ಆಗಮನದ ನಂತರ ನೀವು ತಾಜಾ ಮಾಡಬಹುದು ಸಾಕಷ್ಟು ಮತ್ತು ಸ್ನಾನ ಮಾಡಿ ಮತ್ತು ನಿಮ್ಮ ನೇಮಕಾತಿಗೆ ನೇರವಾಗಿ ಹೋಗಿ ಆದ್ದರಿಂದ ಇವುಗಳು ಉತ್ತಮ ಕೆಲಸಗಳಾಗಿವೆ ಇದರರ್ಥ ನಾವು ವಿವಿಧ ರೀತಿಯ ಸೇವೆಗಳು ಪೂರಕ ಸೇವೆಗಳು ಅಥವಾ ಕೋರ್ ಸೇವೆಯ ಸುತ್ತಲಿನ ಸೇವೆಗಳನ್ನು ಹೆಚ್ಚಿಸುತ್ತಿದ್ದೇವೆ ಆದ್ದರಿಂದ ಪ್ರಮುಖ ಸೇವೆಯೆಂದರೆ ಲಂಡನ್ನಿಂದ ದೆಹಲಿಯಿಂದ ಲಂಡನ್ಗೆ ಪ್ರಯಾಣ ಮತ್ತು ಆದ್ದರಿಂದ ಆ ಕೋರ್ಸ್ ಸೇವೆಯಲ್ಲಿ ಉತ್ಪನ್ನ ಆಧಾರಿತ ಫೆನ್ಸಿಂಗ್ ಇರಬಹುದು ಇದು ಪ್ರಯಾಣದ ವರ್ಗವಾಗಿದೆ ಸೌಲಭ್ಯಗಳ ಆಧಾರದ ಮೇಲೆ ಇರಬಹುದು ಅವುಗಳು ವೃದ್ಧಿ ಅಥವಾ ಸೇವಾ ಪೂರಕ ಸೇವೆಗಳು ಅಥವಾ ನೀವು ಸೇವೆಯ ಮಟ್ಟಕ್ಕೆ ಸಂಬಂಧಿಸಿದಂತೆ ಆಗಿರಬಹುದು ನೀವು ಆಗಾಗ್ಗೆ ಪ್ರಯಾಣಿಸುವವರಂತೆ ನಂತರ ನೀವು ಒಂದು ನಿರ್ದಿಷ್ಟ ರೀತಿಯ ಫೆನ್ಸಿಂಗ್ ಅನ್ನು ಹೊಂದಿದ್ದೀರಿ ಇದು ಆದ್ಯತೆಯ ಕಾಯುವಿಕೆ ಪಟ್ಟಿಗೆ ಸಂಬಂಧಿಸಿದೆ ಅಥವಾ ಇದು ಬ್ಯಾಗೇಜ್ ಭತ್ಯೆಯಲ್ಲಿ ಹೆಚ್ಚಳವಾಗಬಹುದು ಸಾಮಾನ್ಯವಾಗಿ ತಮ್ಮ ವ್ಯಾಪಾರ ವರ್ಗದ ಪ್ರಯಾಣಿಕರಿಗಾಗಿ ಎಲ್ಲಾ ವಿಮಾನಯಾನ ಸಂಸ್ಥೆಗಳು 30 ಕಿಲೋ ಗ್ರಾಂ ತಪಾಸಣೆ ಬ್ಯಾಗೇಜ್ ಭತ್ಯೆ 10 ಕೆಜಿ ಅಥವಾ 12 ಕೆಜಿ ಕೈ ಸಾಮಾನು ಭತ್ಯೆಯನ್ನು ನೀಡುತ್ತವೆ ಆದರೆ ಆರ್ಥಿಕ ವರ್ಗವು 15 ಕೆಜಿ ಚೆಕಿಂಗ್ ಲಗೇಜ್ ಭತ್ಯೆಯನ್ನು ಹೊಂದಿರಬಹುದು ಮತ್ತು 7 ಕೆಜಿ ಕ್ಯಾರಿ ಆಗಿರಬಹುದು ಭತ್ಯೆಯ ಮೇಲೆ ಕೆಲವು ಸಂದರ್ಭಗಳಲ್ಲಿ ಯಾವುದೇ ಚೆಕಿಂಗ್ ಪ್ಯಾಕೇಜ್ ಇಲ್ಲ ಉಚಿತ ಚೆಕಿಂಗ್ ಬ್ಯಾಗೇಜ್ ಸೌಲಭ್ಯವಿಲ್ಲ ಆದ್ದರಿಂದ ಸೇವಾ ಮಟ್ಟವನ್ನು ಆಧರಿಸಿ ನೀವು ನೋಡುವಂತೆ ನೀವು ವಿವಿಧ ರೀತಿಯ ಬಕೆಟ್ಗಳನ್ನು ರಚಿಸಬಹುದು ಫೆನ್ಸಿಂಗ್ ಸಹ ವಹಿವಾಟಿನ ಗುಣಲಕ್ಷಣಗಳನ್ನು ಆಧರಿಸಿರಬಹುದು ಉದಾಹರಣೆಗೆ ಬುಕಿಂಗ್ ಸಮಯ ಆದ್ದರಿಂದ ನೀವು ನಾಳೆ ವಿಮಾನಕ್ಕಾಗಿ ಕಾಯ್ದಿರಿಸುತ್ತಿದ್ದರೆ ನೀವು ಯಾವಾಗಲೂ ಇದನ್ನು ನಿರೀಕ್ಷಿಸುತ್ತೀರಿ ನೀವು ಬಹುತೇಕ ಹೆಚ್ಚಿನ ಬೆಲೆ ನೀಡುತ್ತೀರಿ ಆದರೆ ಮತ್ತೊಂದೆಡೆ ನಿರ್ಗಮನಕ್ಕೆ 2 ಗಂಟೆಗಳ ಮೊದಲು ನೀವು ನಿಜವಾಗಿಯೂ ನಿಮ್ಮ ಬುಕಿಂಗ್ ಮಾಡಿದರೆ ನೀವು ತುಂಬಾ ಆಕರ್ಷಕ ದರವನ್ನು ಪಡೆಯಬಹುದು ಏಕೆಂದರೆ ಇದು ಇನ್ನೂ ಉಳಿದಿರುವ ಕೆಲವು ಆಸನಗಳಿಗೆ ವಾಯು ಮಾರ್ಗಗಳಿಂದ ಪ್ರಾರಂಭಿಸಲ್ಪಟ್ಟ ಮಾರಾಟವಾಗಿದೆ ಆದ್ದರಿಂದ ಇಣುಕು ಹಾರಾಟಕ್ಕೆ ದಿನ ಅಥವಾ 3 ದಿನಗಳ ಮೊದಲು ಇರುತ್ತದೆ ಹೆಚ್ಚು ಕಡಿಮೆ ದರವಿರಬಹುದು ಅಂದರೆ ನೀವು 3 ವಾರಗಳು 4 ವಾರಗಳ ಮುಂಚಿತವಾಗಿ ಕಾಯ್ದಿರಿಸಿದರೆ ಅಂತೆಯೇ ನೀವು ನಿಜವಾಗಿಯೂ ಲಭ್ಯವಿರುವ ಕೊನೆಯ ನಿಮಿಷದ ಆಸನಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅದು ತುಂಬಾ ಕಡಿಮೆಯಾಗಬಹುದು ಆದ್ದರಿಂದ ನಾವು ಸ್ಟ್ಯಾಂಡ್ಬೈ ಕ್ರಮದಲ್ಲಿದ್ದೇವೆ ಆದ್ದರಿಂದ ಸಮಯ ಬುಕಿಂಗ್ ಸಮಯ ಅಥವಾ ಕಾಯ್ದಿರಿಸುವಿಕೆಯ ಆಧಾರದ ಮೇಲೆ ನಾವು ಫೆನ್ಸಿಂಗ್ ಮಾಡುತ್ತೇವೆ ಇದು ಸ್ಥಳಕ್ಕಾಗಿ ಬುಕಿಂಗ್ ಆಗಿರಬಹುದು ಉದಾಹರಣೆಗೆ ನೀವು ದೆಹಲಿ ಮತ್ತು ಲಂಡನ್ ನಡುವೆ ರಿಟರ್ನ್ ಟಿಕೆಟ್ಗಾಗಿ ಟಿಕೆಟ್ ಖರೀದಿಸುತ್ತಿದ್ದರೆ ಮತ್ತು ನಿಮ್ಮ ಟಿಕೆಟ್ ಭಾರತದಲ್ಲಿ ಖರೀದಿಸಿದ್ದರೆ ನಿಮ್ಮ ಟಿಕೆಟ್ ಆಗಿರಬಹುದು ಬೆಲೆ ಕಡಿಮೆ ಇರುತ್ತದೆ ಅದೇ ಆದಾಯಕ್ಕಾಗಿ ಯಾರಾದರೂ ಪಾವತಿಸುವ ಬೆಲೆಗಿಂತ ಆದರೆ ಟಿಕೆಟ್ ಅನ್ನು ಲಂಡನ್ನಲ್ಲಿ ದೆಹಲಿ ಲಂಡನ್ ದೆಹಲಿಗಾಗಿ ಖರೀದಿಸಲಾಗುತ್ತದೆ ಆದರೆ ನೀವು ದೆಹಲಿ ಲಂಡನ್ ಲಂಡನ್ ದೆಹಲಿಯನ್ನು ಖರೀದಿಸುತ್ತಿದ್ದೀರಿ ಆದ್ದರಿಂದ ನೀವು ಎರಡು ವಿಭಾಗಗಳು ಒಂದೇ ಆಗಿದ್ದರೂ ಲಂಡನ್ನಲ್ಲಿ ಟಿಕೆಟ್ ಖರೀದಿಸುವ ಯಾರಿಗಾದರೂ ಹೋಲಿಸಿದರೆ ನಿಮ್ಮ ಬೆಲೆ ವಿಭಿನ್ನವಾಗಿರಬಹುದು ಸಹಜವಾಗಿ ಇದು ವಿಭಿನ್ನವಾಗಿರಬಹುದು ಏಕೆಂದರೆ ನೀವು ಬುಧವಾರ ಪ್ರಯಾಣಿಸುತ್ತಿದ್ದೀರಿ ಮತ್ತು ಆದ್ದರಿಂದ ನಿಮ್ಮ ಬೆಲೆ ಹೆಚ್ಚಾಗುತ್ತದೆ ನಂತರ ಯಾರ ಪ್ರಯಾಣವು ಶನಿವಾರ ಇರಬಹುದು ಏಕೆಂದರೆ ಸಾಮಾನ್ಯವಾಗಿ ಕೆಲವು ವಿಭಾಗಗಳಲ್ಲಿ ವಾರಾಂತ್ಯದ ದಟ್ಟಣೆ ಕಡಿಮೆ ಇರಬಹುದು ಆದರೆ ನೀವು ನೋಡುವಂತೆ ಇದು ಯಾವಾಗಲೂ ನಿಜವಲ್ಲ ವಾರಾಂತ್ಯದ ದಟ್ಟಣೆ ದೆಹಲಿ ಗೋವಾ ವಿಮಾನದಲ್ಲಿ ಹೆಚ್ಚು ಇರಬಹುದು ಆದ್ದರಿಂದ ಇಂದಿನ ಅಧಿವೇಶನದ ಆರಂಭದಲ್ಲಿ ನಾನು ಸರಿಯಾಗಿ ಹೇಳಿದಂತೆ ಆದಾಯ ನಿರ್ವಹಣೆಗೆ ಸಾಕಷ್ಟು ಉತ್ತಮ ದತ್ತಾಂಶ ಸಂಗ್ರಹಣೆ ಮತ್ತು ಸಂಖ್ಯಾಶಾಸ್ತ್ರೀಯ ಗಣಿತದ ಮಾದರಿಗಳನ್ನು ಬಳಸಿಕೊಂಡು ದತ್ತಾಂಶದ ಉತ್ತಮ ವ್ಯಾಖ್ಯಾನ ಅಗತ್ಯವಿದೆ ನೀವು ಟಿಕೆಟ್ ಬಳಕೆಯಲ್ಲಿ ನಮ್ಯತೆಯನ್ನು ಹುಡುಕುತ್ತಿದ್ದರೆ ಕೆಲವೊಮ್ಮೆ ನೀವು ಹೆಚ್ಚಿನ ಬೆಲೆ ಪಾವತಿಸಬೇಕಾಗಬಹುದು ಆದ್ದರಿಂದ ನೀವು ನಿಗದಿತ ದಿನ ಸ್ಥಿರ ವಿಮಾನ ಟಿಕೆಟ್ ತೆಗೆದುಕೊಳ್ಳುತ್ತಿದ್ದರೆ ಸಾಮಾನ್ಯವಾಗಿ ಬೆಲೆ ಮರುಪಾವತಿಸಬಹುದಾದ ಅಥವಾ ಬದಲಾಯಿಸಬಹುದಾದ ಟಿಕೆಟ್ಗಿಂತ ಕಡಿಮೆಯಿರುತ್ತದೆ ಕೆಲವೊಮ್ಮೆ ನಿಗದಿತ ಬೆಲೆ ಟಿಕೆಟ್ ದಂಡದೊಂದಿಗೆ ಬದಲಾಗಬಹುದು ಇವೆಲ್ಲವೂ ನಾವು ರಚಿಸುತ್ತಿರುವ ವಿವಿಧ ರೀತಿಯ ದರ ಬಕೆಟ್ಗಳಾಗಿವೆ ಮತ್ತೊಂದು ರೀತಿಯ ದರ ಫೆನ್ಸಿಂಗ್ ಬಳಕೆಯ ಗುಣಲಕ್ಷಣಗಳನ್ನು ಆಧರಿಸಿದೆ ಅಂದರೆ ಬಳಕೆಯ ಸಮಯ ಮತ್ತು ಅವಧಿಯನ್ನು ನಿಗದಿಪಡಿಸಿ ಆದ್ದರಿಂದ ಸಂತೋಷದ ಗಂಟೆಗಳಂತೆ ಇದು ಸಾಮಾನ್ಯವಾಗಿ ರೆಸ್ಟೋರೆಂಟ್ನಲ್ಲಿ 4 PM ಮತ್ತು 6 PM ಅಥವಾ 3 PM ಮತ್ತು 6 PM ನಡುವೆ ಇರುತ್ತದೆ ಇದು ಪಾನೀಯಗಳಲ್ಲಿ 1 ರೀತಿಯ ಒಪ್ಪಂದಕ್ಕೆ 2 ಅನ್ನು ನಿಮಗೆ ಒದಗಿಸಬಹುದು ಅಥವಾ ಇದು ನಿಮಗೆ ವಿಶೇಷ ಬೆಲೆಗಳಲ್ಲಿ ಕೆಲವು ವಿಶೇಷ ತಿಂಡಿಗಳನ್ನು ಒದಗಿಸುತ್ತದೆ ಆದ್ದರಿಂದ ಈ ಅವಧಿಯನ್ನು ಪಬ್ಗಳ ಬಾರ್ಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಬಹಳ ಜನಪ್ರಿಯವಾಗಿರುವ ಸಮಯವನ್ನು ಸಂತೋಷದ ಗಂಟೆಗಳು ಎಂದು ಕರೆಯಲಾಗುತ್ತದೆ ಅಲ್ಲಿ ಪಾನೀಯಗಳನ್ನು ನೀಡಲಾಗುತ್ತದೆ ಈ ಸಂತೋಷದ ಸಮಯವು ಅಲ್ಲಿಂದ ಬರುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ಸಂತೋಷವನ್ನು ಕಡಿಮೆ ಬೆಲೆಗೆ ಪಡೆಯುತ್ತೀರಿ ಅಥವಾ ಕೆಲವೊಮ್ಮೆ ವಿಮಾನಯಾನ ಸಂಸ್ಥೆಗಳು ಪ್ರವಾಸೋದ್ಯಮ ಮಂಡಳಿಯಲ್ಲಿ ಬಳಕೆಯಲ್ಲಿ ಒಪ್ಪಂದವನ್ನು ನೀಡುತ್ತವೆ ಅಂದರೆ ನೀವು ಗುರುವಾರ ಪ್ರಯಾಣಿಸಿದರೆ ಮತ್ತು ಶನಿವಾರ ಹಿಂತಿರುಗದಿದ್ದರೆ ನೀವು ಬೆಲೆಯನ್ನು ಕಡಿಮೆ ಮಾಡಬೇಕಾಗುತ್ತದೆ ಆದರೆ ನೀವು ಭಾನುವಾರ ಹಿಂತಿರುಗುತ್ತೀರಿ ಅಥವಾ ನೀವು ಸೋಮವಾರ ಹಿಂತಿರುಗುತ್ತೀರಿ ಆದ್ದರಿಂದ ವಾರಾಂತ್ಯದಲ್ಲಿ ನೀವು ಹಾಂಗ್ ಕಾಂಗ್ನಲ್ಲಿದ್ದರೆ ಕೆಲವು ಟಿಕೆಟ್ಗಳು ಕಡಿಮೆ ಬೆಲೆಗೆ ಇರುತ್ತವೆ ಏಕೆಂದರೆ ವಿಮಾನಯಾನವು ಹಾಂಗ್ ಕಾಂಗ್ ಪ್ರವಾಸೋದ್ಯಮ ಮಂಡಳಿಯೊಂದಿಗೆ ಕೆಲಸ ಮಾಡುತ್ತದೆ ಮತ್ತು ಇದು ಇತರ ಹಲವು ದೇಶಗಳಿಗೆ ಅನ್ವಯಿಸುತ್ತದೆ ಅಥವಾ ನೀವು 7 ದಿನಗಳ ಕಾಲ ಉಳಿದಿದ್ದರೆ ಕೆಲವೊಮ್ಮೆ ನೀವು ಕಡಿಮೆ ಬೆಲೆಯನ್ನು ಪಾವತಿಸುತ್ತೀರಿ ಏಕೆಂದರೆ ನೀವು ಹೋಟೆಲ್ಗಳಲ್ಲಿ ಪ್ರವಾಸ ಮಾಡುತ್ತಿದ್ದರೆ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದರೆ ಆ ಗಮ್ಯಸ್ಥಾನ ಆರ್ಥಿಕತೆಯು ಸಮೃದ್ಧವಾಗುತ್ತದೆ ಆದ್ದರಿಂದ ನೀವು ಪ್ಯಾರಿಸ್ಗೆ ಒಂದು ವಾರ ಟಿಕೆಟ್ ತೆಗೆದುಕೊಳ್ಳುತ್ತಿದ್ದರೆ ಇದರರ್ಥ ನೀವು 1 ವಾರದ ನಂತರ ಮರುಪಡೆಯುವಿಕೆಯು ಬೆಲೆಗಿಂತ ಅಗ್ಗವಾಗಬಹುದು ಅದು ನೀವು ಇಂದು ಹೋಗಿ ನಾಳೆ ಅಥವಾ 2 ದಿನಗಳ ನಂತರ ಪುನರಾಗಮನ ಬೆಲೆ ನಿರ್ಗಮನ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಕೆಲವೊಮ್ಮೆ ಬ್ಯಾಂಕಾಕ್ನಿಂದ ಲಂಡನ್ಗೆ ಹೊರಡುವ ವಿಮಾನಗಳು ದೆಹಲಿಯಿಂದ ಲಂಡನ್ಗೆ ಹೊರಡುವ ವಿಮಾನಕ್ಕಿಂತ ಅಗ್ಗವಾಗಬಹುದು ಮತ್ತೆ ಬೇಡಿಕೆಯ ಮಾದರಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಅಂತಿಮವಾಗಿ ನೀವು ಬಳಕೆಯ ಗುಣಲಕ್ಷಣಗಳ ಆಧಾರದ ಮೇಲೆ ನೋಡುತ್ತಿರುವ ಉತ್ಪನ್ನ ಮತ್ತು ಉತ್ಪನ್ನಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಪ್ರಯೋಜನಗಳು ಅಥವಾ ಸಮಯ ಮತ್ತು ಸಮಯಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಪ್ರಯೋಜನಗಳು ವಿವಿಧ ರೀತಿಯ ದರಗಳಿಗೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಕೊನೆಯ ಗುಣಲಕ್ಷಣಗಳು ಖರೀದಿದಾರರ ಗುಣಲಕ್ಷಣಗಳಾಗಿವೆ ಆದ್ದರಿಂದ ಸಾಮಾನ್ಯ ಪ್ರಯಾಣಿಕರಾಗಿರುವ ಜನರು ನಿರ್ದಿಷ್ಟ ರೀತಿಯ ದರ ಪ್ರಯೋಜನವನ್ನು ಪಡೆಯಬಹುದು ಗುಂಪಿನಲ್ಲಿ ಪ್ರಯಾಣಿಸುವ ಜನರು ಆದ್ದರಿಂದ ನೀವು ಒಂದು ಸಮಯದಲ್ಲಿ ಪ್ರವಾಸಿ ಗುಂಪಿನ ಭಾಗವಾಗಿ 35 ಜನರ ಬೃಹತ್ ಬುಕಿಂಗ್ ಪಡೆಯುತ್ತಿದ್ದೀರಿ ಮತ್ತು ಆದ್ದರಿಂದ ನೀವು ಇಡೀ ಕ್ರಿಕೆಟ್ ತಂಡಕ್ಕಾಗಿ ಹೋಟೆಲ್ನ ಬ್ಲಾಕ್ ಬುಕಿಂಗ್ ಮಾಡುತ್ತಿರುವ ವಿಶೇಷ ಬೆಲೆ ಪರಿಗಣನೆ ಇರಬಹುದು ಮತ್ತು ಆದ್ದರಿಂದ ಕ್ರಿಕೆಟ್ ತಂಡವು ಮಾಡಬಹುದು ಬೇಡಿಕೆ ಮತ್ತು ಸಾಮಾನ್ಯವಾಗಿ ಕೆಲವು ಹೆಚ್ಚುವರಿ ಸವಲತ್ತುಗಳನ್ನು ಆಟಗಾರರಿಗೆ ಲಾಂಡ್ರಿ ಮತ್ತು ವಿಶೇಷ ಊಟ ಬಹುತೇಕ ಉಚಿತ ಉಪಹಾರ ಮತ್ತು ಮುಂತಾದವುಗಳನ್ನು ಪಡೆಯಬಹುದು ಮತ್ತು ಹೋಟೆಲ್ ತಮ್ಮ ಬೇಡಿಕೆಯ ಮಾದರಿಯೊಂದಿಗೆ ಈ ರೀತಿಯ ಪ್ಯಾಕೇಜ್ ಅನ್ನು ಪಾವತಿಸಬೇಕಾಗುತ್ತದೆ ಆದ್ದರಿಂದ ನೀವು ಹೋಟೆಲ್ನಲ್ಲಿ ಒಂದು ಸಮಯದಲ್ಲಿ ವಿಶೇಷ ಬೆಲೆಯನ್ನು ಹುಡುಕುತ್ತಿದ್ದರೆ ಅದು ತುಂಬಾ ಕಾರ್ಯನಿರತವಾಗಿದೆ ಆಗ ನೀವು ವಿಶೇಷ ಪ್ಯಾಕೇಜ್ ಪಡೆಯುವ ಸಾಧ್ಯತೆಯಿಲ್ಲ ಆದ್ದರಿಂದ ಖರೀದಿದಾರರ ಗುಣಲಕ್ಷಣಗಳು ಸಮಯ ಆಧಾರಿತ ಸಾಧ್ಯತೆಗಳೊಂದಿಗೆ ಹೊಂದಿಕೆಯಾಗುತ್ತವೆ ಮತ್ತು ಅಂತಿಮವಾಗಿ ನೀವು ಈ ರೀತಿಯ ರೇಖಾಚಿತ್ರವನ್ನು ಪಡೆಯುತ್ತೀರಿ ಅಲ್ಲಿ ಇದು ಪ್ರವೇಶವಾಗಿದೆ ಇದು ಬೇಡಿಕೆಯ ಆಸನಗಳ ಸಂಖ್ಯೆಯನ್ನು ತೋರಿಸುತ್ತದೆ ಮತ್ತು ಇದು ಸೀಟುಗಳ ಬೆಲೆಯನ್ನು ತೋರಿಸುತ್ತದೆ ಇಲ್ಲಿ ನೀವು ನೋಡುವಂತೆ ಪ್ರಥಮ ದರ್ಜೆ ಮತ್ತು ಇದು ವಾಸ್ತವವಾಗಿ ಬೇಡಿಕೆಯ ಗ್ರಾಫ್ನ ಭಾಗ ಇದು ಸಾಕಷ್ಟು ಅನಿರ್ದಿಷ್ಟವಾಗಿದೆ ಆದ್ದರಿಂದ ಇದಕ್ಕಾಗಿ ಒಂದು ನಿರ್ದಿಷ್ಟ ಸಾಮರ್ಥ್ಯವನ್ನು ಕಾಯ್ದಿರಿಸುವ ಪ್ರದೇಶ ಇದು ಇದು ತುಂಬಾ ಬೆಲೆ ಮತ್ತು ಸೂಕ್ಷ್ಮವಲ್ಲ ಮತ್ತು ಇದು ಈ ಒಂದು ಭಾಗವಾಗಿದ್ದರೆ ಇದು ಒಟ್ಟು ಸಾಮರ್ಥ್ಯವಾಗಿದ್ದರೆ ಇದು ಒಟ್ಟು ಸಾಮರ್ಥ್ಯವಾಗಿದ್ದರೆ ಈ ಭಾಗವು ಇರುತ್ತದೆ ಪ್ರಥಮ ದರ್ಜೆಗಾಗಿ ಮೀಸಲು ನಂತರ ಮತ್ತೊಂದು ವಿಭಾಗದ ಮತ್ತೊಂದು ಕೋಟಾ ಇರಬಹುದು ಇದನ್ನು ಪೂರ್ಣ ಶುಲ್ಕ ಆರ್ಥಿಕತೆಗಾಗಿ ಮತ್ತೆ ನಿಗದಿಪಡಿಸಲಾಗಿದೆ ಇವು ಸಾಮಾನ್ಯವಾಗಿ ಕಾರ್ಪೊರೇಟ್ ಪ್ರಯಾಣಿಕರ ಮೇಲೆ ಇರುವ ವ್ಯಾಪಾರ ಜನರ ಮೇಲೆ ಪ್ರಯಾಣಿಸುವ ಜನರು ಮತ್ತೆ ಅವರು ಈ ಭಾಗದಲ್ಲಿದ್ದಾರೆ ಅಲ್ಲಿ ಅವರು ಪ್ರಥಮ ದರ್ಜೆ ಪ್ರಯಾಣಿಕರಿಗಿಂತ ಸ್ವಲ್ಪ ಹೆಚ್ಚು ಬೆಲೆ ಬದಲಾವಣೆಗೆ ಹೆಚ್ಚು ಸಂವೇದನಾಶೀಲರಾಗಿಲ್ಲ ನಂತರ ನೀವು ನಿಜವಾಗಿಯೂ ಒಂದು ವಾರ ಮುಂಗಡ ಖರೀದಿಯನ್ನು ಕೆಲವು ಶನಿವಾರ ರಾತ್ರಿ 3 ವಾರಗಳ ಮುಂಗಡ ಖರೀದಿಯೊಂದಿಗೆ 3 ವಾರಗಳ ಮುಂಗಡ ಖರೀದಿಯೊಂದಿಗೆ ಹೊಂದಬಹುದು ನೀವು ಪ್ರತಿ ಸೀಟಿನ ಬೆಲೆಯಲ್ಲಿ ಇಳಿಯುತ್ತಿದ್ದಂತೆ ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಬಕೆಟ್ ಗಾತ್ರವೂ ವಿಸ್ತರಿಸುತ್ತಿದೆ ಆದ್ದರಿಂದ ಇಲ್ಲಿ ನಾವು ಶನಿವಾರ ರಾತ್ರಿ ತಂಗುವುದರೊಂದಿಗೆ ಮೂರು ವಾರಗಳ ಮುಂಗಡ ಖರೀದಿಯನ್ನು ಹೊಂದಿದ್ದೇವೆ ಮತ್ತು ಇದು ನಿರ್ದಿಷ್ಟ ಪ್ರಚಾರದ ಅವಧಿಗೆ ಆದ್ಯತೆಯ ವಿಭಾಗವಾಗಿದೆ ಮತ್ತೆ ನೀವು ಕೊನೆಯ ನಿಮಿಷದ ಸೀಟುಗಳಿಗೆ ತಡವಾಗಿ ಮಾರಾಟವನ್ನು ನೋಡುತ್ತೀರಿ ಅದು ನಾವು ತುಂಬಾ ಕಡಿಮೆ ಬೆಲೆಗೆ ಸಹ ಮಾಡಬಹುದು ಏಕೆಂದರೆ ಇಲ್ಲಿ ಸಾಮರ್ಥ್ಯವು ನಿರ್ಣಾಯಕವಾಗಿರುತ್ತದೆ ಅದು ಕೊನೆಯ ನಿಮಿಷದಿಂದ ಉಳಿದಿರುವ ಆಸನಗಳಾಗಿರುತ್ತದೆ ಮತ್ತು ಅನೇಕ ಬಾರಿ ಜನರು ಈ ನಿಲುವನ್ನು ಅವಕಾಶದಿಂದ ತೆಗೆದುಕೊಳ್ಳುತ್ತಾರೆ ನಾವು ಸತತವಾಗಿ 3 ದಿನಗಳು ವಿಮಾನ ನಿಲ್ದಾಣಕ್ಕೆ ಹೋಗಬಹುದು ಮತ್ತು ನಿರ್ದಿಷ್ಟವಾಗಿ ಅವರು ಬಯಸಿದಲ್ಲಿ ಅವರು ಅಲ್ಲಿ ಕಡಿಮೆ ಬೆಲೆಯನ್ನು ಪಡೆಯುತ್ತಾರೆ ಆದರೆ ನಿಸ್ಸಂಶಯವಾಗಿ ಯಾರಿಗಾದರೂ ಅಪಾಯಿಂಟ್ಮೆಂಟ್ ವ್ಯವಹಾರ ನೇಮಕಾತಿ ಬಾಂಬೆಯಲ್ಲಿ ಮತ್ತು ನಿರ್ದಿಷ್ಟ ದಿನದಲ್ಲಿರಬೇಕು ಆಗ ಆ ವ್ಯಕ್ತಿಯು ಈ ಮಟ್ಟದಲ್ಲಿ ಬೆಲೆ ಪಾವತಿಸಬೇಕಾಗುತ್ತದೆ ಅಲ್ಲಿ ಯಾರಾದರೂ ಕಾಯುವ ಮತ್ತು ಅವಕಾಶವನ್ನು ಪಡೆದುಕೊಳ್ಳುವ ಮತ್ತು ಮೂರು ಬಾರಿ ವಿಮಾನ ನಿಲ್ದಾಣಕ್ಕೆ ಹೋಗಬಹುದು ಹೆದರುವುದಿಲ್ಲ ಅವನು ಅಥವಾ ಅವಳು ಯಾವ ದಿನ ಗೋವಾಕ್ಕೆ ಆಗಮಿಸುತ್ತಾರೆ ಆಗ ಬೆಲೆ ಸಾಕಷ್ಟು ಕಡಿಮೆಯಾಗಬಹುದು ಕೆಲವೊಮ್ಮೆ ವಿಮಾನಯಾನ ಸಂಸ್ಥೆಗಳು ತಮ್ಮ ಬೇಡಿಕೆಯ ಮಾದರಿಯನ್ನು ನೋಡುತ್ತವೆ ಆದ್ದರಿಂದ ನೀವು ಮಾನ್ಸೂನ್ ಮಾರಾಟವನ್ನು ಹೊಂದಿದ್ದೀರಿ ಅಂದರೆ ಆಗಸ್ಟ್ನಲ್ಲಿ ಎರಡು ವಾರಗಳ ಅವಧಿ ಇರಬಹುದು ಅಲ್ಲಿ ಬಾಂಬೆ ದೆಹಲಿ ಬೆಲೆಯನ್ನು ಕಡಿತಗೊಳಿಸಬಹುದು ಆದ್ದರಿಂದ ನೀವು 50 ಪ್ರತಿಶತ ರಿಯಾಯಿತಿ 40 ಪ್ರತಿಶತ ರಿಯಾಯಿತಿ ಪಡೆಯಬಹುದು ಆದ್ದರಿಂದ ಜನರು ಸಾಮಾನ್ಯವಾಗಿ ಪ್ರಯಾಣವನ್ನು ಹೊಂದಿರದ ಜನರು ಈ ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಆ ಆಸನಗಳನ್ನು ಆಕ್ರಮಿಸಿಕೊಂಡರೆ ಸಂಬಂಧಿಕರು ಸ್ನೇಹಿತರನ್ನು ಭೇಟಿ ಮಾಡಬಹುದು ಮತ್ತು ಮುಂತಾದವುಗಳನ್ನು ಭೇಟಿ ಮಾಡಬಹುದು ಆದ್ದರಿಂದ ಇದು ನಾವು ಚರ್ಚಿಸುತ್ತಿರುವ ಚಿತ್ರಣವಾಗಿದೆ ಅದು ಬೆಲೆ ಬಕೆಟ್ಗಳು ಮತ್ತು ಬೇಲಿಗಳನ್ನು ರಚಿಸುತ್ತಿದೆ ತಿಳುವಳಿಕೆ ಆದರೆ ನೀವು ನೋಡುವಂತೆ ನಿಮ್ಮ ಬೇಡಿಕೆಯ ಗ್ರಾಫ್ ಈ ರೀತಿ ಕಾಣಿಸುತ್ತದೆಯೇ ಅಥವಾ ಇದು ಈ ರೀತಿ ಕಾಣಿಸುತ್ತದೆಯೇ ಅಥವಾ ಈ ರೀತಿ ಕಾಣಿಸುತ್ತಿದೆಯೇ ಎಂದು ತಿಳಿಯಲು ನೀವು ಮೊದಲು ಸಾಕಷ್ಟು ಉತ್ತಮ ಡೇಟಾವನ್ನು ಪಡೆಯಬೇಕು ಅದು ನಿಮ್ಮ ಬೇಡಿಕೆಯ ಮಾದರಿಯನ್ನು ನೀವು ನೋಡಿದ ಡೇಟಾವನ್ನು ಆಧರಿಸಿದೆ ನಿಮ್ಮ ಸಾಮರ್ಥ್ಯದ ಯಾವ ಶೇಕಡಾವಾರು ಯಾವ ರೀತಿಯ ಬೇಡಿಕೆಯು ಯಾವ ರೀತಿಯ ಬೇಡಿಕೆಯಿಂದ ಯಾವ ರೀತಿಯ ಪಾವತಿಸುವ ಸಾಮರ್ಥ್ಯದಿಂದ ಯಾವ ರೀತಿಯ ಗ್ರಾಹಕರು ಬೇರೆ ಬೇರೆ ಅವಶ್ಯಕತೆಗಳಿವೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಆದ್ದರಿಂದ ಉಚಿತ ಉಪಾಹಾರವನ್ನು ನೀಡುವುದು ಹೋಟೆಲ್ನಲ್ಲಿ ವ್ಯಾಪಾರ ಸಿಹಿಯಾಗಲು ಬಹುತೇಕ ಕಡ್ಡಾಯವಾಗಿರಬಹುದು ಆದರೆ ಇದು ಸಾಮಾನ್ಯ ಕೋಣೆಗಳಿಗೆ ಶುಲ್ಕ ವಿಧಿಸಬಹುದು ಅಥವಾ ನೀವು ಪ್ಯಾಕೇಜ್ ಅನ್ನು ರಚಿಸಬಹುದು ಇದು ಸಾಮಾನ್ಯ ಕೋಣೆಗಳಿಗೆ ಸಹ ಬ್ರೆಡ್ ಮತ್ತು ಉಪಾಹಾರ ಪ್ಯಾಕೇಜ್ ಆಗಿದೆ ಆದ್ದರಿಂದ ನಿಮ್ಮ ಸೇವೆ ಯಾವುದು ಎಂಬುದರ ಮೇಲೆ ನೀವು ಯಾವ ರೀತಿಯ ಬೇಡಿಕೆಯ ಮಾದರಿಗಳನ್ನು ಗಮನಿಸುತ್ತೀರಿ ನೀವು ಯಾವ ರೀತಿಯ ಜನರೊಂದಿಗೆ ಸೇವೆ ಸಲ್ಲಿಸುತ್ತೀರಿ ಯಾವ ರೀತಿಯ ಪಾವತಿಸುವ ಸಾಮರ್ಥ್ಯ ಯಾವ ರೀತಿಯ ಗುಣಲಕ್ಷಣಗಳು ಮತ್ತು ಹೀಗೆ ಈ ಎಲ್ಲ ಉತ್ತಮ ಡೇಟಾದೊಂದಿಗೆ ನೀವು ಮಾಡಬಹುದು ನಂತರ ಇದನ್ನು ರಚಿಸಿ ಗ್ರಾಫ್ ಮತ್ತು ನಂತರ ನೀವು ಈ ಬೇಲಿಗಳನ್ನು ರಚಿಸಬಹುದು ಆದ್ದರಿಂದ ಸೇವಾ ಬೆಲೆಯನ್ನು ಆಚರಣೆಗೆಮೂಲಭೂತವಾಗಿ ಈ ಪ್ರಶ್ನೆಗೆ ಉತ್ತರಿಸುತ್ತಿದೆ ಅದು ನಿಮ್ಮ ಮುಂದೆ ಇರುವ ಈ ಏಳು ಪ್ರಶ್ನೆ ಎಷ್ಟು ಶುಲ್ಕ ವಿಧಿಸಬೇಕು ಮತ್ತು ಯಾರಿಗೆ ಮತ್ತು ಯಾವಾಗ ಎಷ್ಟು ಶುಲ್ಕ ವಿಧಿಸಬೇಕು ಎಂದು ನಾನು ಸೇರಿಸಬೇಕು ಬೆಲೆಗೆ ಆಧಾರವೇನು ಯಾರು ಪಾವತಿಯನ್ನು ಸಂಗ್ರಹಿಸುತ್ತಾರೆ ಇದು ಯಾವ ರೀತಿಯ ಪಾವತಿ ಕ್ರೆಡಿಟ್ ಕಾರ್ಡ್ ಪಾವತಿ ಇದು ನಗದು ಪಾವತಿಯೇ ಇದು ದೀರ್ಘ ಸಾಲವೇ ಇದು ಕಾರ್ಪೊರೇಟ್ ಕ್ರೆಡಿಟ್ ಮತ್ತು ಹೀಗೆ ಮತ್ತು ಎಲ್ಲಿ ನಾವು ಮಾಡಿದ ಪಾವತಿ ಹೆಚ್ಚು ನಿರ್ಣಾಯಕವಲ್ಲ ಆದರೆ ನಿರ್ಣಾಯಕವಾದುದು ಯಾರಿಗೆ ಎಷ್ಟು ಶುಲ್ಕ ವಿಧಿಸಬೇಕು ಮತ್ತು ಯಾವಾಗ ಮತ್ತು ಹೇಗೆ ನಿಮ್ಮ ಬೆಲೆಗಳನ್ನು ಸಂವಹನ ಮಾಡಬೇಕು ಏಕೆಂದರೆ ಒಂದು ವಿಷಯವೆಂದರೆ ನೀವು ಆದಾಯ ನಿರ್ವಹಣೆ ಅಥವಾ ಇಳುವರಿ ನಿರ್ವಹಣೆಯನ್ನು ಅಭ್ಯಾಸ ಮಾಡಿದರೆ ಅದು ವೇರಿಯಬಲ್ ಬೆಲೆ ತಿಳಿದಿರುವುದರಿಂದ ನೀವು ತುಂಬಾ ಸ್ಪಷ್ಟವಾಗಿ ಮತ್ತು ಪಾರದರ್ಶಕವಾಗಿರಬೇಕು ಮತ್ತು ಏಕೆ ಮತ್ತು ಹೇಗೆ ನೀವು ಇದನ್ನು ಮಾಡುತ್ತಿದ್ದೀರಿ ಮತ್ತು ಕನಿಷ್ಠ ಆಸಕ್ತಿ ಹೊಂದಿರುವ ಜನರು ಪ್ರವೇಶಿಸಲು ಸಾಧ್ಯವಾಗುತ್ತದೆ ನಿಮ್ಮ ವಿಧಾನ ಆದ್ದರಿಂದ ನೀವು ಅವರನ್ನು ಸವಾರಿಗಾಗಿ ಕರೆದೊಯ್ಯುತ್ತಿದ್ದೀರಿ ಅಥವಾ ಯಾರಾದರೂ ಹೆಚ್ಚಿನ ಬೇಡಿಕೆಯಿರುವಾಗ ಅವುಗಳನ್ನು ಮುಗಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಜನರು ಭಾವಿಸುವುದಿಲ್ಲ ಮತ್ತು ಪುಸ್ತಕದಲ್ಲಿ ನಾನು 6 ನೇ ಅಧ್ಯಾಯವನ್ನು ಉಲ್ಲೇಖಿಸಿರುವಂತೆ ನೀವು ನೋಡಬೇಕಾಗಿರುವುದು ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ ಒಂದು ಅತ್ಯುತ್ತಮ ಲೇಖನವಿದೆ ಇದನ್ನು ಇಳುವರಿ ನಿರ್ವಹಣೆಗೆ ಕಾರ್ಯತಂತ್ರದ ಯಕೃತ್ತು ಎಂದು ಕರೆಯಲಾಗುತ್ತದೆ ಮತ್ತು ಆ ಕಾಗದವು ಬಹಳ ಪ್ರಸಿದ್ಧವಾದ ಅತ್ಯಂತ ಆಸಕ್ತಿದಾಯಕ ಸಂಶೋಧನೆಯಾಗಿದೆ ಕಾಗದ ಮತ್ತು ಅದು ಲಭ್ಯವಿರುವ ಪುಟ ಸಂಖ್ಯೆ 196 ಪುಟ 196 ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಅದನ್ನು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಳ್ಳಲು ಬಯಸಿದರೆ ದಯವಿಟ್ಟು ಈ ನಿರ್ದಿಷ್ಟ ಕಾಗದವನ್ನು ಓದಿ ಪುಟ 196 ರಲ್ಲಿ ಮತ್ತು ಈ ಹಂತದಲ್ಲಿ ನಾನು ಮಾಡಬಹುದಾದ ಹೆಚ್ಚಿನ ವಿವರ ಚರ್ಚೆಯ ಜೊತೆಗೆ ನಮ್ಮ ಸೇವೆಗಳ ಮಾರ್ಕೆಟಿಂಗ್ ಏಳನೇ ಆವೃತ್ತಿಯಾದ ಈ ಪಠ್ಯ ಪುಸ್ತಕದಲ್ಲಿ ನಮಗೆ ಬಹಳ ಆಸಕ್ತಿದಾಯಕ ಪ್ರಕರಣವಿದೆ ಅದು ಹೋಟೆಲ್ ಮತ್ತು ಆದಾಯ ನಿರ್ವಹಣೆಯ ಸವಾಲು ಮತ್ತು ಆದಾಯ ನಿರ್ವಹಣೆಯನ್ನು ಅಭ್ಯಾಸ ಮಾಡಲು ಇದನ್ನು ಸಂಗ್ರಹಿಸಲು ಯಾವ ರೀತಿಯ ಡೇಟಾವನ್ನು ನೀವು ಕೇಸ್ ಸಂಖ್ಯೆ 8 ಅನ್ನು ಅಧ್ಯಯನ ಮಾಡಿದರೆ ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಇದು ಆಗ್ರಾ ಬೀಚ್ ಹೋಟೆಲ್ ಬ್ಲಾಕ್ ಸಾಮರ್ಥ್ಯವನ್ನು ಒಂದು ಪೀಕ್ ಅವಧಿಯಲ್ಲಿ ಸಾಮರ್ಥ್ಯದ ಬುಕಿಂಗ್ ಆಗಿದೆ ಹೋಟೆಲ್ ಬುಕಿಂಗ್ಗೆ ಒಂದು ದೊಡ್ಡ ಪ್ರವಾಸಿ ತಾಣವಾಗಿರುವ ಹೋಟೆಲ್ ಸಮೀಪಿಸುತ್ತಿರುವ ಕ್ರಿಕೆಟ್ ತಂಡ ಮತ್ತು ಹೋಟೆಲ್ ಆಡಳಿತವು ತೆಗೆದುಕೊಳ್ಳುವ ವಿಧಾನ ಹೇಗಿರಬೇಕು ಮತ್ತು ನೀವು ಹೋಟೆಲ್ ನಿರ್ವಹಣೆಯ ಸಲಹೆಯನ್ನು ವಿಶ್ಲೇಷಿಸಬಹುದು ಕ್ರಿಕೆಟ್ ತಂಡಗಳ ವಿನಂತಿಯು ಕಡಿಮೆಯಾಗುವುದನ್ನು ಒಪ್ಪಿಕೊಳ್ಳಬೇಕು ಮತ್ತು ಇದು ಈ ಆದಾಯ ನಿರ್ವಹಣೆಯ ಬಗ್ಗೆ ಉತ್ತಮವಾದ ತಿಳುವಳಿಕೆಯನ್ನು ನೀಡುತ್ತದೆ ಧನ್ಯವಾದಗಳು